ಮೆಂಡೆಲಿಯನ್ ಆನುವಂಶಿಕದ ಕುರಿತಾದ ಉಪನ್ಯಾಸಗಳ ಗುಂಪಿಗೆ ಸುಸ್ವಾಗತ ಮೆಂಡೆಲಿಯನ್ ಎಂಬುದು ಮೆಂಡೆಲ್ ಗ್ರೆಗರ್ ಮೆಂಡೆಲ್ ಅವರನ್ನು ಉಲ್ಲೇಖಿಸುತ್ತದೆ ಈ ಉಪನ್ಯಾಸದ ಸಮಯದಲ್ಲಿ ನಾವು ಅವರನ್ನು ಉಲ್ಲೇಖಿಸುತ್ತೇವೆ ಮತ್ತು ನಾವು ಏಕೆ ಹಳೆಯದನ್ನು ನೋಡುತ್ತಿದ್ದೇವೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಸ್ತುತತೆ ಇದೆ ಅನೇಕ ರೋಗಗಳು ಆನುವಂಶಿಕ ಆಧಾರವನ್ನು ಹೊಂದಿವೆ ದೇಹದ ಪ್ರತಿಯೊಂದು ಜೀವಕೋಶವು ಒಂದೇ ರೀತಿಯ ವಂಶವಾಹಿಗಳನ್ನು ಹೊಂದಿರುತ್ತದೆ ಎಂದು ನಿಮಗೆ ತಿಳಿದಿದೆ ದೇಹದ ಪ್ರತಿಯೊಂದು ದೈಹಿಕ ಕೋಶವು ಒಂದೇ ರೀತಿಯ ವಂಶವಾಹಿಗಳನ್ನು ಹೊಂದಿರುತ್ತದೆ ಮತ್ತು ಇದು ಮೆದುಳಿನ ಕೋಶ ಅಥವಾ ಪಿತ್ತಜನಕಾಂಗದ ಕೋಶ ಅಥವಾ ಚರ್ಮದ ಕೋಶವಾಗಿದೆಯೆ ಎಂಬುದು ಮುಖ್ಯವಲ್ಲ ಅವೆಲ್ಲವೂ ನಾವು ನಮ್ಮ ಪೋಷಕರಿಂದ ಆನುವಂಶಿಕವಾಗಿ ಪಡೆದ ಒಂದೇ ರೀತಿಯ ವಂಶವಾಹಿಗಳಾಗಿವೆ ಅವುಗಳು ಎಲ್ಲಿ ವಾಸಿಸುತ್ತವೆ ಎಂಬಿತ್ಯಾದಿಗಳನ್ನು ಅವಲಂಬಿಸಿ ಅವುಗಳನ್ನು ವಿಭಿನ್ನವಾಗಿ ವ್ಯಕ್ತಪಡಿಸಬಹುದು ನಾವು ಅದನ್ನು ಚರ್ಚಿಸುವುದಿಲ್ಲ ಆದರೆ ಮೂಲ ವಸ್ತು ಒಂದೇ ಆಗಿರುತ್ತದೆ ಮತ್ತು ದೇಹದಾದ್ಯಂತ ಇರುವ ಪ್ರತಿಯೊಂದು ಜೀವಕೋಶದಲ್ಲೂ ಒಂದೇ ರೀತಿಯ ವಂಶವಾಹಿಗಳು ಇರುವುದರಿಂದ ಆನುವಂಶಿಕ ಕಾಯಿಲೆಗಳು ಅಡ್ಡಲಾಗಿ ಪ್ರಕಟವಾಗುತ್ತವೆ ಮತ್ತು ಹೆಚ್ಚಿನದನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅದನ್ನು ಕೇವಲ ನಿರ್ವಹಿಸಬಹುದು ಇನ್ನೂ ಅವುಗಳನ್ನು ಗುಣಪಡಿಸುವುದು ಕಷ್ಟ ಆನುವಂಶಿಕ ಅಥವಾ ವಂಶವಾಹಿ ಚಿಕಿತ್ಸೆಯು ಕೆಲವು ಭರವಸೆಯನ್ನು ಹೊಂದಿದೆ ಇದನ್ನು ಬಹಳ ಸಮಯದಿಂದ ಅಧ್ಯಯನ ಮಾಡಲಾಗಿದೆ ಇದು ಸ್ವಲ್ಪ ಯಶಸ್ಸನ್ನೂ ಸಹ ಕಂಡಿದೆ ಆದರೆ ಇದು ಉತ್ತಮ ಸ್ವೀಕಾರ ಹಂತಕ್ಕೆ ಬರುವ ಮೊದಲು ಸ್ವಲ್ಪ ಅಭಿವೃದ್ಧಿಯ ಅಗತ್ಯವಿದೆ ಎಂದು ನಾನು ಭಾವಿಸುತ್ತೇನೆ ನಾವು ಕೆಲವು ಅಂಕಿ ಅಂಶದೊಂದಿಗೆ ಪ್ರಾರಂಭಿಸೋಣ ಭಾರತದಲ್ಲಿ ಕುಡಗೋಲು ಕೋಶ ಕಾಯಿಲೆ ಇರುವ ಅಂದಾಜು 5200 ಶಿಶುಗಳು ಬೀಟಾ ಥಲಸ್ಸೆಮಿಯಾ ಇರುವ 9000 ಶಿಶುಗಳು ಡೌನ್ ಸಿಂಡ್ರೋಮ್ ಹೊಂದಿರುವ 21400 ಶಿಶುಗಳು ಮತ್ತು ಜಿ6ಪಿಡಿ ಕೊರತೆ ಇರುವ 390000 ಶಿಶುಗಳು ಪ್ರತಿ ವರ್ಷ ಜನಿಸುತ್ತವೆ ಈ ಪದಗಳಲ್ಲಿ ಕೆಲವನ್ನು ನಾವು ಮೊದಲೇ ನೋಡಿದ್ದೇವೆ ನಿಮಗೆ ತಿಳಿದಿರುವ ಕುಡಗೋಲು ಕೋಶ ಕಾಯಿಲೆ ಕುಡಗೋಲು ಕೋಶ ರಕ್ತಹೀನತೆ ಇದನ್ನೇ ಕುಡಗೋಲು ಕೋಶ ರೋಗ ಎಂದು ಕರೆಯಲಾಗುತ್ತದೆ ನೀವು ಬಯಸಿದರೆ ನೀವು ಈ ವೀಡಿಯೊವನ್ನು ನೋಡಬಹುದು ಇದನ್ನು ಪಿಡಿಎಫ್ ಫೈಲ್ ನಲ್ಲಿ ಸಹ ನೀಡಲಾಗಿದೆ ಇದನ್ನು ಪಿಡಿಎಫ್ ನಿಂದಲೇ ಕ್ಲಿಕ್ ಮಾಡಬಹುದು ಕುಡಗೋಲು ಕೋಶ ರೋಗದ ಬಗ್ಗೆ ತಿಳಿಯಲು ಇದು ಐಚ್ಛಿಕ ವೀಡಿಯೊ ಉತ್ತಮವಾದ ವೀಡಿಯೊ ಆದರೆ ಇದು ಐಚ್ಛಿಕ ವೀಡಿಯೊ ಅಂತೆಯೇ ಥಲಸ್ಸೆಮಿಯಾ ಎಂದರೇನು ಎಂದು ತಿಳಿಯಲು ನೀವು ಈ ವೀಡಿಯೊವನ್ನು ನೋಡಬಹುದು ವಿಶೇಷವಾಗಿ ಬೀಟಾ ಥಲಸ್ಸೆಮಿಯಾ ಆಲ್ಫಾ ಥಲಸ್ಸೆಮಿಯಾ ಮತ್ತು ಬೀಟಾ ಥಲಸ್ಸೆಮಿಯಾ ಎರಡೂ ಇದೆ ನೀವು ಇದನ್ನು ಕ್ಲಿಕ್ ಮಾಡಬಹುದು ಮತ್ತೆ ಇದು ಐಚ್ಛಿಕ ವೀಡಿಯೊವಾಗಿದೆ ಈ ವೀಡಿಯೊದ ಮೊದಲ ಮೂರು ನಿಮಿಷಗಳನ್ನು ನೀವು ನೋಡಬೇಕೆಂದು ನಾನು ಸೂಚಿಸುತ್ತೇನೆ ಇದು ಆನುವಂಶಿಕ ಆಧಾರದ ಮೇಲೆ ಬಹಳ ಸುಂದರವಾದ ಅವಲೋಕನವನ್ನು ಹೊಂದಿದೆ ಮತ್ತು ಇದು ಡೌನ್ ಸಿಂಡ್ರೋಮ್ ಗೆ ಒಂದು ಪರಿಚಯವನ್ನು ನೀಡುತ್ತದೆ ನಂತರ ಅದು ಬಹಳಷ್ಟು ಸಂಶೋಧನಾ ಅಂಶಗಳ ಕುರಿತು ಹೇಳುತ್ತದೆ ಅವು ಈ ಪಠ್ಯಕ್ರಮವನ್ನು ಮೀರಿದ ಅಂಶಗಳು ಮೊದಲ ಮೂರು ನಿಮಿಷಗಳು ತುಂಬಾ ಚೆನ್ನಾಗಿದೆ ಈ ವೀಡಿಯೊದ ಮೊದಲ ಮೂರು ನಿಮಿಷಗಳಲ್ಲಿ ನೀವು ವೀಕ್ಷಿಸಬೇಕೆಂದು ನಾನು ಶಿಫಾರಸು ಮಾಡುತ್ತೇವೆ ತದನಂತರ ಜಿ6ಪಿಡಿ ಕೊರತೆಯು ಪ್ರತಿವರ್ಷ ಜನಿಸುವ ಶಿಶುಗಳಲ್ಲಿ ಹೆಚ್ಚಿನವುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತೋರುತ್ತದೆ ಇದು ನೀಡಲಾದ ಸಾಮಾಜಿಕ ಅಂಶವಾಗಿದೆ ಐಚ್ಛಿಕ ವೀಡಿಯೊ ಮತ್ತು ಇದು ಜಿ6ಪಿಡಿ ಕೊರತೆಯಿಂದ ನೀಡಲ್ಪಟ್ಟ ಆಲೀಲ್ ವೀಕ್ಷಣೆಯಾಗಿದೆ ಇದನ್ನು ನೀವು ನೋಡಲು ಬಯಸಬಹುದು ಮೊದಲ ಮೂರು ನಿಮಿಷಗಳನ್ನು ಹೊರತುಪಡಿಸಿ ಉಳಿದವುಗಳು ಐಚ್ಛಿಕವಾಗಿವೆ ಹೆಚ್ಚು ಶಿಫಾರಸು ಮಾಡಲಾಗಿದೆ ಎಂದು ನಾನು ಹೇಳುತ್ತೇನೆ ಇದು ವಾಸ್ತವವಾಗಿ ಮೂಲದಿಂದ ಬಂದಿದೆ ಏಕೆಂದರೆ ಇವು ಸಂಖ್ಯೆಗಳು ಮತ್ತು ಇವು ಅಂದಾಜುಗಳು ಇದು ವಾಸ್ತವವಾಗಿ ಒಂದು ಮೂಲದಿಂದ ಬಂದಿದೆ ವರ್ಮಾ ಮತ್ತು ಬಿಜಾರ್ನಿಯಾ ಅವರು 2002ರಲ್ಲಿ ಪ್ರಕಟಿಸಿದ ಕಾಗದ 'ದಿ ಬರ್ಡನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಇನ್ ಇಂಡಿಯಾ ಅಂಡ್ ಎ ಫ್ರೇಮ್ವರ್ಕ್ ಫಾರ್ ಕಮ್ಯೂನಿಟಿ ಕಂಟ್ರೋಲ್' ನಿಂದ ಬಂದಿದೆ ಇದನ್ನು 'ಪಬ್ಲಿಕ್ ಹೆಲ್ತ್ ಜೀನೋಮಿಕ್ಸ್' ನಲ್ಲಿ ಪ್ರಕಟಿಸಲಾಗಿದೆ ಇದು 2002ರಲ್ಲಿತ್ತು ಸಂಖ್ಯೆಗಳು ಈಗ ವಿಭಿನ್ನವಾಗಿರುತ್ತವೆ ಆದರೆ ಸಂಖ್ಯೆಗಳ ವಿಷಯದಲ್ಲಿ ನಾವು ಹಿಡಿದಿಟ್ಟುಕೊಳ್ಳಬಹುದಾದ ಕನಿಷ್ಠ ಯಾವುದನ್ನಾದರೂ ಹೊಂದಿದ್ದೇವೆ ಅದಕ್ಕಾಗಿಯೇ ಇದನ್ನು ಆಯ್ಕೆ ಮಾಡಲಾಗಿದೆ ಭಾರತದಲ್ಲಿ ಇಂತಹ ರೋಗಗಳ ಹರಡುವಿಕೆಯ ಕಲ್ಪನೆಯನ್ನು ನಿಮಗೆ ನೀಡುತ್ತದೆ ಕುಡಗೋಲು ಕೋಶ ರೋಗವನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದನ್ನು ಮರುಪರಿಶೀಲಿಸೋಣ ಸಾಮಾನ್ಯ ಹಿಮೋಗ್ಲೋಬಿನ್ ಅನ್ನು ಹಿಮೋಗ್ಲೋಬಿನ್ ನಿಂದ ತಯಾರಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಹಿಮೋಗ್ಲೋಬಿನ್ ಒಂದು ಪ್ರೋಟೀನ್ ಆದ್ದರಿಂದ ಇದನ್ನು ವಿವಿಧ ಉಪ ಘಟಕಗಳಿಗೆ ಅನುಗುಣವಾದ ವಂಶವಾಹಿಗಳಿಂದ ತಯಾರಿಸಲಾಗುತ್ತದೆ ಅದು ವಿವಿಧ ಉಪ ಘಟಕಗಳಿಗೆ ಸಂಕೇತ ಸಾಮಾನ್ಯ ಹಿಮೋಗ್ಲೋಬಿನ್ ವಂಶವಾಹಿಗಳಲ್ಲಿ ಆರನೇ ಸ್ಥಾನದಲ್ಲಿ ಗ್ಲುಟಾಮಿಕ್ ಆಮ್ಲವಿರುತ್ತದೆ ಆ ಗ್ಲುಟಾಮಿಕ್ ಆಮ್ಲವು ವ್ಯಾಲಿನ್ ಆದರೆ ಅದನ್ನು ಬದಲಾಯಿಸಿದರೆ ಆ ಒಂದು ಬದಲಾವಣೆಯು ವಿಭಿನ್ನ ಅನುಸರಣೆಯನ್ನು ಪ್ರೋಟೀನ್ ಉಪ ಘಟಕಗಳ ವಿಷಯದಲ್ಲಿ ವಿಭಿನ್ನವಾದ ಮೂರು ಆಯಾಮದ ಮಡಿಸುವಿಕೆಯನ್ನು ತರಬಹುದು ಮತ್ತು ನಾವು ಸುಲಭವಾಗಿ ಸ್ಫಟಿಕೀಕರಣಗೊಳ್ಳುವ ಹಿಮೋಗ್ಲೋಬಿನ್ ಅಣುವನ್ನು ಪಡೆಯುತ್ತೇವೆ ಅದಕ್ಕೆ ಸಾಮಾನ್ಯ ಹಿಮೋಗ್ಲೋಬಿನ್ ಅಣುವಿನಂತೆ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯ ಇರುವುದಿಲ್ಲ ಆದ್ದರಿಂದ ನಾವು ಕುಡಗೋಲು ಕೋಶ ರಕ್ತಹೀನತೆಯನ್ನು ಪಡೆಯುತ್ತೇವೆ ಇದು ತುಂಬಾ ಸರಳವಾಗಿದೆ ಹಿಮೋಗ್ಲೋಬಿನ್ ಸಾಮಾನ್ಯವಾಗಿದ್ದರೆ ಕೆಂಪು ರಕ್ತ ಕಣವು ಚೆನ್ನಾಗಿ ಬಿಲ್ಲೆ ಆಕಾರದಲ್ಲಿ ಕಾಣುತ್ತದೆ ಮತ್ತು ಕುಡಗೋಲು ಕೋಶ ರಕ್ತಹೀನತೆಯಿಂದ ಬಳಲುತ್ತಿದ್ದರೆ ಕೆಂಪು ರಕ್ತ ಕಣವು ಕುಡಗೋಲು ಆಕಾರವನ್ನು ಪಡೆಯುತ್ತದೆ ಈ ಪಠ್ಯಕ್ರಮದಲ್ಲಿ ಮೊದಲೇ ಶಿಫಾರಸು ಮಾಡಲಾದ ವೀಡಿಯೊದಲ್ಲಿ ನೋಡಿದಂತೆ ನೀವು ಈಗಾಗಲೇ ಹಿಂದಿನ ವೀಡಿಯೊದಲ್ಲಿ ನೋಡಿದಂತೆ ಇದು ದೊಡ್ಡ ತೊಂದರೆಗಳನ್ನು ಉಂಟುಮಾಡುತ್ತದೆ ಅಂತೆಯೇ ಥಲಸ್ಸೆಮಿಯಾ ವು ಹಿಮೋಗ್ಲೋಬಿನ್ ನಲ್ಲಿ ತಪ್ಪಾದ ಉಪ ಘಟಕದ ರಚನೆಯಾಗಿದೆ ಆಲ್ಫಾ ಉಪ ಘಟಕ ಅಥವಾ ಬೀಟಾ ಉಪ ಘಟಕವು ತಪ್ಪಾಗಿ ರೂಪುಗೊಂಡಿದೆ ಇದು ಕುಡಗೋಲು ಕೋಶ ರಕ್ತಹೀನತೆಯಿಂದ ಭಿನ್ನವಾಗಿರುತ್ತದೆ ಡೌನ್ ಸಿಂಡ್ರೋಮ್ ಹೆಚ್ಚುವರಿ ವರ್ಣತಂತು ಸಂಖ್ಯೆ ಇಪ್ಪತ್ತೊಂದರಿಂದ ಉಂಟಾಗುತ್ತದೆ ವಿಶಿಷ್ಟವಾಗಿ ಜನರಿಗೆ ಎರಡು ವರ್ಣತಂತುಗಳಿವೆ ಅಲ್ಲವೇ ಇಪ್ಪತ್ತೊಂದನೇ ವರ್ಣತಂತು ಮೂರನ್ನು ಹೊಂದಿರುತ್ತದೆ ಮೂರು ಸಂಖ್ಯೆಯ ಇಪ್ಪತ್ತೊಂದನೇ ವರ್ಣತಂತುಗಳಿವೆ ಅದು ಸಂಭವಿಸಿದಲ್ಲಿ ಇದು ಪ್ರತಿ ಕೋಶದಲ್ಲೂ ಸಂಭವಿಸುತ್ತದೆ ಅದು ಸಂಭವಿಸಿದಲ್ಲಿ ಅದು ಡೌನ್ ಸಿಂಡ್ರೋಮ್ ಗೆ ಕಾರಣವಾಗುತ್ತದೆ ಮತ್ತು ಇದು ವಿಭಿನ್ನ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದನ್ನು ನೀವು ಶಿಫಾರಸು ಮಾಡಿದ ವೀಡಿಯೊದಿಂದ ತೆಗೆದುಕೊಳ್ಳಬಹುದು ಇದು ಐಚ್ಛಿಕ ವೀಡಿಯೊ ಆಗಿದೆ ತದನಂತರ ಗ್ಲೂಕೋಸ್ 6 ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಕೊರತೆಯನ್ನು ಸೂಚಿಸುವ ಈ ಜಿ6ಪಿಡಿ ಕೊರತೆ ಈ ಕಿಣ್ವವು ದೋಷಯುಕ್ತವಾಗಿದೆ ಮತ್ತು ಈ ಕಿಣ್ವವು ದೋಷಯುಕ್ತವಾಗಿರುವುದರಿಂದ ಇದು ಬಹಳಷ್ಟು ತೊಂದರೆಗಳಿಗೆ ದೊಡ್ಡ ತೊಂದರೆಗಳಿಗೆ ಕಾರಣವಾಗುತ್ತದೆ ಗ್ಲೂಕೋಸ್ 6 ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಅನ್ನು ಮತ್ತೆ ನೆನಪಿಸಿಕೊಳ್ಳಿ ಇದು ಕಿಣ್ವವಾಗಿದೆ ಇದರರ್ಥ ಅದು ಪ್ರೋಟೀನ್ ಇದನ್ನು ವಂಶವಾಹಿಯಿಂದ ಸಂಕೇತಿಸಲಾಗುತ್ತದೆ ಆದ್ದರಿಂದ ಇದು ಆನುವಂಶಿಕ ಅಸ್ವಸ್ಥತೆಯಾಗಿದೆ ಇದು ಭಾರತದಲ್ಲಿದೆ ಇತರ ದೇಶಗಳಲ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ಇದು ಯುಎಸ್ ನಲ್ಲಿ ಬಹಳ ಸಾಮಾನ್ಯವಾದ ಆನುವಂಶಿಕ ಕಾಯಿಲೆಯಾಗಿದೆ ಪೊರೆಗಳಲ್ಲಿನ ಕ್ಲೋರೈಡ್ ನ ಚಾನಲ್ ಅಸಮರ್ಪಕ ಕಾರ್ಯದಿಂದ ಇದು ಉದ್ಭವಿಸುತ್ತದೆ ಏಕೆಂದರೆ ಕ್ಲೋರೈಡ್ ಚಾನಲ್ ಪ್ರೋಟೀನ್ ಸರಿಯಾಗಿ ರೂಪುಗೊಳ್ಳುವುದಿಲ್ಲ ಆದ್ದರಿಂದ ಆ ಅಸಮರ್ಪಕ ಕಾರ್ಯಗಳು ಸಂಭವಿಸುತ್ತವೆ ಕ್ಲೋರೈಡ್ ಕೋಶದ ಒಳಗೆ ಮತ್ತು ಹೊರಗೆ ಚಲಿಸಲು ಸಾಧ್ಯವಿಲ್ಲ ಅದು ಸಂಭವಿಸಿದಲ್ಲಿ ಹೆಚ್ಚುವರಿ ಕೋಶಗಳ ಜಾಗದಲ್ಲಿ ಕ್ಲೋರೈಡ್ ರಚನೆಯಾಗುತ್ತದೆ ಮತ್ತು ಅದು ಲೋಳೆಯ ರಚನೆಗೆ ಕಾರಣವಾಗುತ್ತದೆ ಸೋಂಕಿನ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಮತ್ತು ಸರಿಯಾದ ಮಧ್ಯಸ್ಥಿಕೆಯಿಲ್ಲದಿದ್ದರೆ ಸಾವು ಸಾಮಾನ್ಯವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿಗೆ ಸಂಭವಿಸುತ್ತದೆ ಮಧ್ಯಸ್ಥಿಕೆಯಿಂದ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಮತ್ತು ಇದು ಎರಡು ಸಾವಿರದ ಐನೂರು ಅಮೆರಿಕನ್ನರಲ್ಲಿ ಒಬ್ಬರ ಮೇಲೆ ಪರಿಣಾಮ ಬೀರುತ್ತದೆ ಇದು ಬಹಳ ಪ್ರಚಲಿತವಾಗಿದೆ ಸಿಸ್ಟಿಕ್ ಫೈಬ್ರೋಸಿಸ್ ಬಗ್ಗೆ ನಿಮಗೆ ಸ್ವಲ್ಪ ಕಲ್ಪನೆಯನ್ನು ನೀಡುವ ಈ ವೀಡಿಯೊವನ್ನು ನೀವು ನೋಡಬಹುದು ಇದು ಐಚ್ಛಿಕ ವೀಡಿಯೊ ಎಂದು ಹೇಳೋಣ ಮತ್ತು ಅದೇ ರೀತಿ ಹಂಟಿಂಗ್ಟನ್ ಕಾಯಿಲೆ ಇದು ನಲವತ್ತೈದಕ್ಕಿಂತ ಹೆಚ್ಚು ವಯಸ್ಸಾದವರಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಇದು ಆನುವಂಶಿಕ ಕಾಯಿಲೆಯಾಗಿದೆ ಅಕೋಂಡ್ರೊಪ್ಲಾಸಿಯಾ ಇದು ಒಂದು ರೀತಿಯ ಕುಬ್ಜತೆಯಾಗಿದೆ ಗೇಮ್ ಆಫ್ ಥ್ರೋನ್ಸ್ ನ ಪೀಟರ್ ಡಿಂಕ್ಲೇಜ್ ಅವರನ್ನು ನೀವು ನೆನಪಿಸಿಕೊಳ್ಳಬಹುದು ಟೈರಿಯನ್ ಲಾನಿಸ್ಟರ್ ಅಲ್ಲವೇ ಆ ವ್ಯಕ್ತಿಗೆ ಅಕೋಂಡ್ರೊಪ್ಲಾಸಿಯಾ ಇದೆ ಇದು ಒಂದು ರೀತಿಯ ಕುಬ್ಜತೆ ಇದು ಆನುವಂಶಿಕ ಅಸ್ವಸ್ಥತೆ ನಾವು ನಂತರ ನೋಡಲಿರುವ ವಿಶೇಷ ರೀತಿಯ ಆನುವಂಶಿಕ ಅಸ್ವಸ್ಥತೆ ಈಗ ಈ ಕಾರಣಕ್ಕಾಗಿ ನಾವು ಇವೆಲ್ಲವನ್ನೂ ಹೇಳಿದ್ದೇವೆ ಸಿಸ್ಟಿಕ್ ಫೈಬ್ರೋಸಿಸ್ ನಷ್ಟು ದೊಡ್ಡದಾದ ಅಸ್ವಸ್ಥತೆಯನ್ನು ಆನುವಂಶಿಕವಾಗಿ ಪಡೆಯುವ ಮಗುವಿನ ಸಾಧ್ಯತೆಗಳನ್ನು ನಾವು ಊಹಿಸಬಹುದಾದರೆ ಅದನ್ನು ತಮ್ಮ ಮಗುವಿನಲ್ಲಿ ನಿರ್ವಹಿಸಲು ಪೋಷಕರಿಗೆ ತಿಳಿಸಬಹುದು ಅವರು ತಮ್ಮ ಮಗುವಿನಲ್ಲಿ ಈ ಕಷ್ಟವನ್ನು ಕನಿಷ್ಠ ನಿರೀಕ್ಷಿಸುತ್ತಿದ್ದರೆ ಅದನ್ನು ನಿಭಾಯಿಸಲು ಅವರು ತಮ್ಮದೇ ಆದ ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧರಾಗಿರುತ್ತಾರೆ ಮತ್ತು ಅದು ದೊಡ್ಡ ವಿಷಯವಾಗಿದೆ ಅದನ್ನು ಈಗಾಗಲೇ ಮಾಡಲಾಗುತ್ತಿದೆ ಮತ್ತು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ನೋಡಲು ಹೊರಟಿರುವುದಕ್ಕೆ ಅದು ಆಧಾರವಾಗಿದೆ ಮುನ್ನೋಟಗಳನ್ನು ಮತ್ತು ಅಂಶ ವಿಶ್ಲೇಷಣೆಯನ್ನು ಮಾಡಲು ಸರಳ ಮಾರ್ಗವನ್ನು ನಾವು ಇಂದು ಬಹಳಷ್ಟು ತಿಳಿದಿದ್ದೇವೆ ಮತ್ತು ಈ ವಿಶ್ಲೇಷಣೆಯನ್ನು ಮಾಡಲು ವಿವಿಧ ಮಾರ್ಗಗಳಿವೆ ಆದರೆ ಮೆಂಡೆಲಿಯನ್ ಆನುವಂಶಿಕದ ತತ್ವಗಳನ್ನು ಬಳಸುವುದರ ಮೂಲಕ ಈ ವಿಶ್ಲೇಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡಬಹುದಾದ ಒಂದು ಸರಳ ಮಾರ್ಗವಾಗಿದೆ ಮತ್ತು ಮೆಂಡೆಲಿಯನ್ ಆನುವಂಶಿಕದ ತತ್ವಗಳು ವಿಕಸನಗೊಂಡಿವೆ ಒಂದು ಶತಮಾನವಾಗಿರಬಹುದು ಮತ್ತು ಕೆಲವು ದಶಕಗಳ ಹಿಂದೆಯಿರಬಹುದು ಆನುವಂಶಿಕತೆಯನ್ನು ಅರ್ಥಮಾಡಿಕೊಳ್ಳದಿದ್ದಾಗ ಮಗ ಅಥವಾ ಮಗಳು ತಮ್ಮ ತಂದೆ ಅಥವಾ ತಾಯಿಯಂತೆ ಕಾಣುವ ಆಧಾರವೇನು ಮತ್ತು ಕೆಲವೊಮ್ಮೆ ಅವರ ಅಜ್ಜಿ ಅಥವಾ ಅಜ್ಜನಂತೆ ಕಾಣುವುದು ಹೇಗೆ ಎಂದು ಜನರಿಗೆ ಅರ್ಥವಾಗುತ್ತಿರಲಿಲ್ಲ ಜನರಿಗೆ ಅದು ತಿಳಿಯುತ್ತಿರಲಿಲ್ಲ ಆ ಸಮಯದಲ್ಲಿ ಸುಮಾರು 1800ರಲ್ಲಿ ಈ ತತ್ವಗಳನ್ನು ಅಭಿವೃದ್ಧಿಪಡಿಸಲಾಯಿತು ನಾವು ಇದನ್ನು ಸಂಕ್ಷಿಪ್ತವಾಗಿ ಗ್ರೆಗರ್ ಮೆಂಡೆಲ್ ಅವರಿಂದ ನೋಡುತ್ತೇವೆ ಮತ್ತು ಆ ತತ್ವಗಳು ಇಂದು ಬಹಳ ಪರಿಣಾಮಕಾರಿಯಾಗಿವೆ ನಿಮಗೆ ತಿಳಿದ ಹಾಗೆ ಅವುಗಳು ಮೂಲ ತತ್ವಗಳಾಗಿದ್ದರೂ ಅವುಗಳಿಗೆ ತಿಳಿದಿರುವ ದೊಡ್ಡ ವ್ಯತ್ಯಾಸಗಳಿವೆ ಅಸ್ವಸ್ಥತೆಯನ್ನು ಆನುವಂಶಿಕವಾಗಿ ಪಡೆಯುವ ಮಕ್ಕಳ ಅವಕಾಶಗಳನ್ನು ಊಹಿಸಲು ಆ ತತ್ವಗಳು ಇನ್ನೂ ಬಹಳ ಉಪಯುಕ್ತವಾಗಿವೆ ಮತ್ತು ಆ ಕಾರಣಕ್ಕಾಗಿ ನಾವು ಇಂದಿಗೂ ಅಧ್ಯಯನ ಮಾಡುತ್ತಿದ್ದೇವೆ ಅಥವಾ ಮೆಂಡೆಲಿಯನ್ ಆನುವಂಶಿಕವನ್ನು ನೋಡುತ್ತಿದ್ದೇವೆ ಯಾವುದೇ ಸಂದರ್ಭದಲ್ಲಿ ನೀವು ತಳಿಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ಐತಿಹಾಸಿಕವಾಗಿ ಮೆಂಡೆಲ್ ಏನು ಮಾಡಿದರು ಎಂಬುದನ್ನು ಮತ್ತು ಅದರ ಅಭಿವೃದ್ಧಿಯನ್ನು ತಿಳಿದುಕೊಳ್ಳುವುದು ಸೊಗಸಾಗಿದೆ ಆದರೆ ಅದಕ್ಕೆ ಬಹಳ ಉಪಯುಕ್ತ ಕೋನವಿದೆ ಒಂದು ಶತಮಾನದ ಹಿಂದೆ ಇರಬಹುದು ಆನುವಂಶಿಕತೆಯನ್ನು ಅರ್ಥಮಾಡಿಕೊಳ್ಳದಿದ್ದಾಗ ಗುಣಲಕ್ಷಣಗಳ ಆನುವಂಶಿಕತೆ ಯಾವಾಗಲೂ ಜನರಿಗೆ ಉತ್ತಮ ಆಕರ್ಷಣೆಯಾಗಿತ್ತು ಜನರು ಗುಣಲಕ್ಷಣಗಳನ್ನು ಏಕೆ ಆನುವಂಶಿಕವಾಗಿ ಪಡೆಯುತ್ತಾರೆ ಒಬ್ಬ ಮಗ ಏಕೆ ತಂದೆ ಅಥವಾ ತಾಯಿಯಂತೆ ವರ್ತಿಸುತ್ತಾನೆ ಅಥವಾ ಮಗಳು ಏಕೆ ತಂದೆ ಅಥವಾ ತಾಯಿಯಂತೆ ವರ್ತಿಸುತ್ತಾಳೆ ಅಥವಾ ಕೆಲವೊಮ್ಮೆ ಏಕೆ ಅಜ್ಜ ಅಥವಾ ಅಜ್ಜಿಯಂತೆ ವರ್ತಿಸುತ್ತಾರೆ ಎಂದು ತಿಳಿಯಲು ಜನರು ಯಾವಾಗಲೂ ಕುತೂಹಲ ಹೊಂದಿದ್ದರು ಗುಣಲಕ್ಷಣಗಳ ಮಿಶ್ರಣ ಯಾವಾಗಲೂ ಇರುತ್ತದೆ ಎಂದು ಹಲವರು ಭಾವಿಸಿದ್ದರು ಮಗ ಅಥವಾ ಮಗಳು ತಾಯಿಯಿಂದ ಕೆಲವು ಗುಣಲಕ್ಷಣಗಳನ್ನು ಮತ್ತು ತಂದೆಯ ಕೆಲವು ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅಥವಾ ಸಂತತಿಯು ಈ ಎರಡೂ ಗುಣಲಕ್ಷಣಗಳ ಮಿಶ್ರಣವಾಗಿರುವ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಇದನ್ನು ಬಹಳ ಕಾಲದಿಂದಲೂ ನಂಬಲ್ಪಟ್ಟಿತ್ತು ಆದಾಗ್ಯೂ ಇದು ಸ್ಪಷ್ಟವಾಗಿ ಮಾನ್ಯವಾಗಿಲ್ಲದ ಹಲವಾರು ವಿಭಿನ್ನ ಸಂದರ್ಭಗಳಿವೆ ಅದು ಯಾವಾಗಲೂ ಜನರನ್ನು ಗೊಂದಲಕ್ಕೀಡುಮಾಡಿದೆ ಮತ್ತು ಮೆಂಡೆಲ್ ಬಂದು ಗುಣಲಕ್ಷಣಗಳನ್ನು ವಾಸ್ತವವಾಗಿ ಗುಣಲಕ್ಷಣದ ಕಣಗಳಿಂದ ರವಾನಿಸಲಾಗುತ್ತದೆ ಎಂದು ಹೇಳುವವರೆಗೂ ಅವರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದರು ಗುಣಲಕ್ಷಣಗಳನ್ನು ಸೂಕ್ತ ಶೈಲಿಯಲ್ಲಿ ನಿರ್ಧರಿಸುವ ಅಂಶಗಳಿವೆ ಮತ್ತು ಇದನ್ನು ನೀವು ಅರ್ಥಮಾಡಿಕೊಂಡರೆ ಏನಾಗುತ್ತದೆ ಎಂದು ಸ್ವಲ್ಪ ಮಟ್ಟಿಗೆ ನೀವು ಊಹಿಸಬಹುದು ಆದ್ದರಿಂದ ಇದು ಗ್ರೆಗರ್ ಮೆಂಡೆಲ್ ಅವರ ಬಹು ದೊಡ್ಡ ಕೊಡುಗೆಯಾಗಿದೆ ಮತ್ತು ನೀವು ಈ ಸೊಗಸಾದ ವೀಡಿಯೊವನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಇದು ಅಗತ್ಯವಾದ ವೀಡಿಯೊ ಎಂದು ನಾನು ಹೇಳುತ್ತೇನೆ ಇದು ತುಂಬಾ ಸೊಗಸಾದ ವೀಡಿಯೊ ಹಳೆಯದಾಗಿದೆ ಮತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳಷ್ಟು ಉದ್ದವಾಗಿದೆ ಆದರೆ ಇದು ತುಂಬಾ ಸೊಗಸಾದ ವೀಡಿಯೊ ಮೆಂಡೆಲ್ ರ ಜೀವನದ ಕೆಲವು ಭಾಗಗಳನ್ನು ತಿಳಿಯಲು ನೀವು ಈ ವೀಡಿಯೊವನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಮತ್ತು ಮೆಂಡೆಲ್ ರ ಪ್ರಯೋಗಗಳು ಮತ್ತು ಅವರು ತಂದ ಕೆಲವು ತತ್ವಗಳು ಇದರಲ್ಲಿದೆ ಈ ಉಪನ್ಯಾಸದಲ್ಲಿ ಅಥವಾ ಈ ಉಪನ್ಯಾಸಗಳ ಸರಣಿಯಲ್ಲಿ ನಾವು ನಮಗೆ ಸೂಕ್ತವಾದದ್ದನ್ನು ನೋಡುತ್ತೇವೆ ಅದನ್ನು ಮಾಡಲು ನಾವು ನಮ್ಮ ಪ್ರಸ್ತುತ ಪರಿಭಾಷೆಯನ್ನು ಮೆಂಡೆಲ್ ಅಭಿವೃದ್ಧಿಯ ಸಮಯದಲ್ಲಿ ಅಥವಾ ಅದರ ನಂತರ ಹಲವು ವರ್ಷಗಳವರೆಗೆ ಅಸ್ತಿತ್ವದಲ್ಲಿದ್ದ ಪರಿಭಾಷೆಗೆ ನಕ್ಷೆ ಮಾಡಬೇಕಾಗುತ್ತದೆ ಅದನ್ನು ಮಾಡಲು ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನು ಪರಿಗಣಿಸೋಣ ಕ್ಲೋರೈಡ್ ರವಾನೆದಾರರ ಉಪಸ್ಥಿತಿಯು ಮುಖ್ಯವಾಗಿದೆ ಏಕೆಂದರೆ ಅದು ಇಲ್ಲದಿದ್ದರೆ ಸಿಸ್ಟಿಕ್ ಫೈಬ್ರೋಸಿಸ್ ಉದ್ಭವಿಸುತ್ತದೆ ಕ್ಲೋರೈಡ್ ರವಾನೆದಾರರಿಗೆ ಪೊರೆ ಪ್ರೋಟೀನ್ ಕ್ರಿಯಾತ್ಮಕವಾಗಿದೆಯೇ ಅಥವಾ ಕ್ರಿಯಾತ್ಮಕವಾಗಿಲ್ಲವೇ ಎಂಬ ಎರಡು ಸಾಧ್ಯತೆಗಳಿವೆ ಸಹಜ ಸ್ಥಿತಿ ಅಥವಾ ಸಿಸ್ಟಿಕ್ ಫೈಬ್ರೋಸಿಸ್ ಎಂಬ ಎರಡು ಸಾಧ್ಯತೆಗಳಿವೆ ಕ್ಲೋರೈಡ್ ರವಾನೆದಾರರ ಉಪಸ್ಥಿತಿಯು ಒಂದು ಗುಣಲಕ್ಷಣ ಅಥವಾ ಆನುವಂಶಿಕ ಲಕ್ಷಣವಾಗಿದೆ ಆನುವಂಶಿಕ ವೈಶಿಷ್ಟ್ಯವನ್ನು ಗುಣಲಕ್ಷಣ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದು ಈ ರೀತಿಯ ಆಣ್ವಿಕ ಪರಿಭಾಷೆಯಲ್ಲಿರುವುದಿಲ್ಲ ಅದು ವ್ಯಕ್ತಿಯ ಎತ್ತರವಾಗಿರಬಹುದು ಅಥವಾ ಅದು ಕಣ್ಣಿನ ಬಣ್ಣವಾಗಿರಬಹುದು ಅವು ವಿಶಿಷ್ಟವಾದ ಗಮನಿಸಬಹುದಾದ ಲಕ್ಷಣಗಳು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗುಣಲಕ್ಷಣಗಳು ಸಾಮಾನ್ಯವಾಗಿ ಗಮನಿಸಬಹುದಾದ ವಿಷಯ ನಾನು ಇಲ್ಲಿ ಕೇವಲ ಒಂದು ಪರಿಭಾಷೆಯ ನಕ್ಷೆಯನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಈ ಅಂಶವನ್ನು ಗಮನಿಸಬಹುದಾದರೆ ಅದನ್ನು ಒಂದು ಗುಣಲಕ್ಷಣ ಎಂದು ಕರೆಯಲಾಗುತ್ತದೆ ಮತ್ತು ಇದು ಒಂದು ಆನುವಂಶಿಕ ಲಕ್ಷಣವಾಗಿದೆ ಪ್ರತಿಯೊಂದು ಗುಣಲಕ್ಷಣದ ರೂಪಾಂತರಗಳನ್ನು ಪ್ರತಿಯೊಂದನ್ನು ಗುಣಲಕ್ಷಣ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಕ್ರಿಯಾತ್ಮಕತೆಯು ಒಂದು ಲಕ್ಷಣವಾಗಿದೆ ಕ್ರಿಯಾತ್ಮಕವಲ್ಲದ ಅಥವಾ ಅನುಪಸ್ಥಿತಿಯು ಒಂದು ಲಕ್ಷಣವಾಗಿದೆ ಎತ್ತರವು ಒಂದು ಲಕ್ಷಣವಾಗಿದೆ ಅಥವಾ ಕುಳ್ಳಗಿರುವುದೂ ಒಂದು ಲಕ್ಷಣವಾಗಿದೆ ನೀಲಿ ಬಣ್ಣದ ಕಣ್ಣುಗಳು ಒಂದು ಲಕ್ಷಣ ಕಂದು ಬಣ್ಣದ ಕಣ್ಣುಗಳು ಮತ್ತೊಂದು ಲಕ್ಷಣ ಆದ್ದರಿಂದ ಗುಣಲಕ್ಷಣವು ಕಣ್ಣಿನ ಬಣ್ಣವಾಗಿದ್ದರೆ ನೀಲಿ ಕಣ್ಣಿನ ಬಣ್ಣ ಮತ್ತು ಕಂದು ಕಣ್ಣಿನ ಬಣ್ಣವು ಎರಡು ಗುಣಲಕ್ಷಣಗಳು ಅಥವಾ ಆ ನಿರ್ದಿಷ್ಟ ಗುಣಲಕ್ಷಣದ ಹಲವು ಗುಣಲಕ್ಷಣಗಳಲ್ಲಿ ಎರಡು ಎತ್ತರವು ಯಾವುದಾದರೂ ಒಂದರ ಗುಣಲಕ್ಷಣವಾಗಿದ್ದರೆ ಎತ್ತರವು ಒಂದು ಲಕ್ಷಣವಾಗಿದೆ ಮತ್ತು ಕುಳ್ಳಗಿನದು ಮತ್ತೊಂದು ಲಕ್ಷಣವಾಗಿದೆ ನಿಮಗೆ ಕಲ್ಪನೆ ಬರುತ್ತದೆ ಆದ್ದರಿಂದ ನಾವು ಗುಣಲಕ್ಷಣಗಳು ಲಕ್ಷಣಗಳು ಮತ್ತು ಮುಂತಾದವುಗಳ ವಿಷಯದಲ್ಲಿ ವ್ಯವಹರಿಸಲಿದ್ದೇವೆ ಪ್ರತಿಯೊಂದು ಗುಣಲಕ್ಷಣವನ್ನು ಏಕರೂಪದ ವರ್ಣತಂತುಗಳ ಮೇಲೆ ಎರಡು ಆಲೀಲ್ ಗಳಿಂದ ನಿರ್ಧರಿಸಲಾಗುತ್ತದೆ ಮತ್ತು ಇದು ನಮಗೆ ತಿಳಿದಿರುವ ವಂಶವಾಹಿಗಳಿಗೆ ಸಮನಾಗಿರುತ್ತದೆ ಏಕರೂಪದ ವರ್ಣತಂತುಗಳ ಮೇಲೆ ಎಂದರೆ ಅವು ಜೋಡಿಯಾಗಿ ಅಸ್ತಿತ್ವದಲ್ಲಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಜೋಡಿ ಸಂಖ್ಯೆ ಇಪ್ಪತ್ತೊಂದರ ಬಗ್ಗೆ ಮಾತನಾಡಿದ್ದೇವೆ ಹೆಚ್ಚುವರಿಯಾಗಿ ಮತ್ತೊಂದು ಇದ್ದರೆ ಅದು ಡೌನ್ ಸಿಂಡ್ರೋಮ್ ಆದರೆ ಆ ಎರಡು ಇಪ್ಪತ್ತೊಂದು ಅಥವಾ ಆ ಎರಡು ಇಪ್ಪತ್ತು ಅಥವಾ ಆ ಎರಡು ನಾವು ಒಂದು ಎರಡು ಮೂರು ಎಂದು ಹೇಳೋಣ ಅವೆಲ್ಲವೂ ಏಕರೂಪದ ವರ್ಣತಂತುಗಳು ಮತ್ತು ಏಕರೂಪದ ವರ್ಣತಂತುಗಳ ಮೇಲಿನ ಎರಡು ಆಲೀಲ್ ಗಳು ಪ್ರತಿ ಗುಣಲಕ್ಷಣವು ಇಲ್ಲಿ ಸಮಾನತೆಯನ್ನು ನಿರ್ಧರಿಸುತ್ತದೆ ಆದ್ದರಿಂದ ಈ ಎರಡು ಏಕರೂಪದ ವರ್ಣತಂತುಗಳಾಗಿದ್ದರೆ ದೊಡ್ಡ ಟಿ ಒಂದು ಆಲೀಲ್ ಮತ್ತು ಸಣ್ಣ ಟಿ ಇನ್ನೊಂದು ಆಲೀಲ್ ಆಗಿದೆ ಆದ್ದರಿಂದ ನೀವು ವಿವಿಧ ಸಂಯೋಜನೆಗಳನ್ನು ಹೊಂದಬಹುದು ಎರಡೂ ದೊಡ್ಡದಾಗಿರಬಹುದು ಅವು ಪರ್ಯಾಯವಾಗಿರಬಹುದು ಇದು ದೊಡ್ಡ ಟಿ ಆಗಿರಬಹುದು ಇದು ಸಣ್ಣ ಟಿ ಆಗಿರಬಹುದು ಅಥವಾ ಎರಡೂ ಸಣ್ಣ ಟಿ ಗಳಾಗಿರಬಹುದು ಮತ್ತು ಈ ವಿಭಿನ್ನ ಸಂಯೋಜನೆಗಳು ಆ ಗುಣಲಕ್ಷಣದ ವಿಭಿನ್ನ ಲಕ್ಷಣಗಳಿಗೆ ಕಾರಣವಾಗುತ್ತವೆ ವರ್ಣತಂತುವಿನ ಮೇಲಿನ ಆ ಆಲೀಲ್ ನ ಸ್ಥಾನವನ್ನು ವಾಸ್ತವವಾಗಿ ಲೋಕಸ್ ಎಂದು ಕರೆಯಲಾಗುತ್ತದೆ ಇದು ಕೇವಲ ಪರಿಭಾಷೆಗೆ ಮಾತ್ರ ಇದು ಸರಳ ಅಂದಾಜು ಎಂಬುದನ್ನು ನೆನಪಿಡಿ ಸಂಭವನೀಯ ವ್ಯತ್ಯಾಸಗಳಿವೆ ನಾವು ಅವುಗಳ ಬಳಿಗೆ ಬಂದಾಗ ಅವುಗಳನ್ನು ತೋರಿಸುತ್ತೇವೆ ಈ ಸಮಯದಲ್ಲಿ ನಾವು ವಿರಾಮ ತೆಗೆದುಕೊಂಡು ಮುಂದಿನ ಉಪನ್ಯಾಸದಲ್ಲಿ ಇತರ ವಿಷಯಗಳನ್ನು ಒಳಗೊಳ್ಳೋಣ ಮೆಂಡೆಲ್ ಮತ್ತು ಅವರ ಕೆಲಸದ ಬಗ್ಗೆ ಶಿಫಾರಸು ಮಾಡಿದ ವೀಡಿಯೊ ಅಥವಾ ಅಗತ್ಯವಾದ ವೀಡಿಯೊವನ್ನು ನೀವು ನೋಡಿದರೆ ತುಂಬಾ ಚೆನ್ನಾಗಿರುತ್ತದೆ ನಾವು ಅದನ್ನು ನೋಡುತ್ತೇವೆ ತದನಂತರ ಮುಂದಿನ ಉಪನ್ಯಾಸದಲ್ಲಿ ವಿಷಯಗಳನ್ನು ಮುಂದುವರಿಸಲು ನಾವು ಭೇಟಿಯಾಗೋಣ ಮತ್ತೆ ಸಿಗೋಣ